ಇಂಜಿನಿಯರಿಂಗ್ ಗಣಿತ 1 ರ ಉಪನ್ಯಾಸಗಳಿಗೆ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 24 ನಾವು ಈ ಅನುಚಿತ ಅವಿಭಾಜ್ಯಗಳ ಬಗ್ಗೆ ಮಾತನಾಡುತ್ತೇವೆ ನಿರ್ದಿಷ್ಟವಾಗಿ ನಾವು ಇಂದು ಟೈಪ್ 2 ರ ಅನುಚಿತ ಅವಿಭಾಜ್ಯಗಳ ಒಮ್ಮುಖಗಳ ಬಗ್ಗೆ ಚರ್ಚಿಸುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ಈ ಮಾದರಿ ಅವಿಭಾಜ್ಯವನ್ನು ನಾವು ನೋಡಿದ್ದೇವೆ ಅದು ಆಗಿತ್ತು ಇದು ಟೈಪ್ 2 ರ ಅನುಚಿತ ಅವಿಭಾಜ್ಯವಾಗಿದೆ ಏಕೆಂದರೆ x a ಗೆ ಹೋದಾಗ ಈ ಸಂಯೋಜನೆಯು ಮಿತಿಯಿಲ್ಲ ಮಾದರಿ ಅವಿಭಾಜ್ಯವಾಗಿರುವ ಈ ಅವಿಭಾಜ್ಯ ಮತ್ತು ಇಂದು ನಾವು ಇತರ ಅವಿಭಾಜ್ಯಗಳ ಒಮ್ಮುಖವನ್ನು ಸಾಬೀತುಪಡಿಸಲು ಈ ಅವಿಭಾಜ್ಯವನ್ನು ಬಳಸುತ್ತೇವೆ p 1 ಕಟ್ಟುನಿಟ್ಟಾಗಿ 1 ಕ್ಕಿಂತ ಕಡಿಮೆ ಇರುವಾಗ ಈ ಅವಿಭಾಜ್ಯವು ಒಮ್ಮುಖವಾಗುತ್ತದೆ ಈ p≥1 ಆಗಿದ್ದರೆ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಈ ಟೈಪ್ 2 ಅವಿಭಾಜ್ಯಗಳನ್ನು ಅಸಮರ್ಪಕ ಅವಿಭಾಜ್ಯ ಎಂದು ನೆನಪಿಸಲು ನಾವು ಮತ್ತೆ ಹೊಂದಿದ್ದೇವೆ ಮತ್ತು ನಾವು ಈ ಸಂಕೇತವನ್ನು ಬಳಸುತ್ತೇವೆ ಇದು ಒಂದು ಈ ಸಂಕೇತದ ಅರ್ಥ ಈ f x ಗೆ ಹೋದಾಗ ಮಿತಿಯಿಲ್ಲದಂತಾಗುತ್ತದೆ ನಾವು ಇಲ್ಲಿ ಅನ್ನು ಬಳಸಿದಾಗ ಇದು ಸಂಕೇತ ಬಳಕೆಯಾಗಿರುತ್ತದೆ ಉದಾಹರಣೆಗೆ ಇದರರ್ಥ x b ಗೆ ಹೋದಾಗ ಈ f ಮಿತಿಯಿಲ್ಲ ನಾವು ಈ ಅವಿಭಾಜ್ಯವನ್ನು ಹೊಂದಿರುವಾಗ x b ಗೆ ಹೋದಂತೆ f ಮಿತಿಯಿಲ್ಲದಂತಾಗುತ್ತದೆ ಅಂತಹ ಸಂದರ್ಭದಲ್ಲಿ ಪರ್ಯಾಯದಿಂದ ಈ ರೀತಿಯ ಅವಿಭಾಜ್ಯವನ್ನು ಹೋಲುತ್ತದೆ ನೀವು ಇಲ್ಲಿ x b t ಅನ್ನು ಬದಲಿಸಿದರೆ ಆ ಸಂದರ್ಭದಲ್ಲಿ ಈ ಅವಿಭಾಜ್ಯವು ಆಗಿರುತ್ತದೆ ಮೈನಸ್ ಚಿಹ್ನೆಯೊಂದಿಗೆ ತದನಂತರ x a ಆಗಿದ್ದಾಗ ಈ t b ಆಗುತ್ತದೆ ಮತ್ತು ಇದು ಆಗಿದ್ದರೆ ಇದು 0 ಆಗುತ್ತದೆ ನಾವು ಮಿತಿಯನ್ನು ಬದಲಾಯಿಸುತ್ತೇವೆ ಮತ್ತು ಈ ಆದ್ದರಿಂದ ಇದು ಅವಿಭಾಜ್ಯವಾಗಿರುತ್ತದೆ x 0 ಗೆ ಹೋದಾಗ fಮಿತಿಯಿಲ್ಲ ಎಂದು ಮತ್ತೆ ಪರಿಗಣಿಸಲಾಗುವುದು ಈ ಪರಿಸ್ಥಿತಿಯಲ್ಲಿ ನಾವು ಈ ಅವಿಭಾಜ್ಯವನ್ನು ಪರಿಗಣಿಸುತ್ತೇವೆ ಅದು ಮತ್ತೆ ಈ ಸ್ವಭಾವದ್ದಾಗಿದೆ ವಾದವು ಕಡಿಮೆ ಮಿತಿಗೆ ಹೋಗುವಾಗ ನಿಮ್ಮ ಸಮಗ್ರತೆಯು ಪರಿಮಿತಿಯಾಗಿದೆ ಎಂಬ ಚರ್ಚೆಗೆ ನಾವು ಈ ಮಾನದಂಡವಾಗಿ ತೆಗೆದುಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ t 0 ಕ್ಕೆ ಸಮೀಪಿಸುತ್ತಿರುವಾಗ ಇದು ಮಿತಿಯಿಲ್ಲ ಮೇಲಿನ x ಬಲಗೈಯಿಂದ a ಗೆ ಹೋದಾಗ ಈ f ಮಿತಿಯಿಲ್ಲ ಈಗ ಮುಂದಿನದಕ್ಕೆ ಚಲಿಸುವಾಗ ಅವಿಭಾಜ್ಯ ಟೈಪ್ 1 ಗಾಗಿ ಹಿಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ ಚರ್ಚಿಸಿದ ಹೋಲಿಕೆಯ ಪರೀಕ್ಷೆಯನ್ನು ನಾವು ಹೊಂದಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಈ ನಡುವಿನ ಕ್ರಿಯೆಯ ಮೌಲ್ಯಗಳಿಗೆ ಈ ಅಸಮಾನತೆಯನ್ನು ನಾವು ಹೊಂದಿದ್ದೇವೆ ಎಂದು ಮತ್ತೆ ನಾವು ಭಾವಿಸುತ್ತೇವೆ ಆದ್ದರಿಂದ ಈ f ಋಣಾತ್ಮಕವಲ್ಲದ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು g ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ನಂತರ f 0≤f≤g ಆ ಸಂದರ್ಭದಲ್ಲಿ ಈ g ಇಲ್ಲಿ ದೊಡ್ಡದಾದರೆ g ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಈ ಅವಿಭಾಜ್ಯ ಇದು ಒಮ್ಮುಖವಾಗಿದ್ದರೆ ಸ್ವಾಭಾವಿಕವಾಗಿ ಅವಿಭಾಜ್ಯ ಈ ಸಂಯೋಜನೆಯು ಕಡಿಮೆ ಮೌಲ್ಯಗಳನ್ನು ತೆಗೆದುಕೊಳ್ಳುವಲ್ಲಿ ನಂತರ ಇದು ಕೂಡ ಒಮ್ಮುಖಗೊಳ್ಳುತ್ತದೆ ಎರಡನೆಯ ಪದ ಭಿನ್ನವಾಗಿದ್ದರೆ ವೇಳೆ ಭಿನ್ನವಾಗಿರುತ್ತದೆ ಎಂದು ನಾವು ಈ ಸಂಬಂಧದಿಂದ ತೀರ್ಮಾನಿಸಬಹುದು ಭಿನ್ನವಾಗಿದ್ದರೆ ಅದು ಚಿಕ್ಕದಾದ ಅವಿಭಾಜ್ಯ ಈ f g ಗಿಂತ ಕಡಿಮೆ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಈ ಅವಿಭಾಜ್ಯವು ಭಿನ್ನವಾಗಿದ್ದರೆ ಸ್ವಾಭಾವಿಕವಾಗಿ ಈ ಅವಿಭಾಜ್ಯ ಮೌಲ್ಯವು ಈ ಅವಿಭಾಜ್ಯಕ್ಕಿಂತ ದೊಡ್ಡದಾಗಿದೆ ಎಂದು ಭಾವಿಸೋಣ ಖಂಡಿತವಾಗಿಯೂ ಇದು ಕೂಡ ಭಿನ್ನವಾಗಿರುತ್ತದೆ ಆದ್ದರಿಂದ ಇದು ಸರಳ ಹೋಲಿಕೆ ಪರೀಕ್ಷೆಯಾಗಿದೆ ಆದರೆ ಅಂತಹ ಅನುಚಿತ ಅವಿಭಾಜ್ಯಗಳ ನಡವಳಿಕೆಯನ್ನು ನಿರ್ಧರಿಸಲು ಇದು ತುಂಬಾ ಉಪಯುಕ್ತವಾಗಿದೆ ಇಲ್ಲಿ ಮತ್ತೊಂದು ಪರೀಕ್ಷೆ ಇದೆ ಅದನ್ನು ನಾವು ಹೋಲಿಕೆ ಪರೀಕ್ಷೆ 2 ಎಂದು ಕರೆಯುತ್ತೇವೆ ಅಥವಾ ಇದನ್ನು ಮಿತಿ ಪರೀಕ್ಷೆ ಎಂದು ಕರೆಯಲಾಗುತ್ತದೆ ಹೋಲಿಕೆ ಪರೀಕ್ಷೆಯನ್ನು ಮಿತಿಗೊಳಿಸುತ್ತದೆ ಈ ಸಂದರ್ಭದಲ್ಲಿ f ಅನ್ನು ಋಣಾತ್ಮಕವಲ್ಲದ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು g ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು f 0≤f≤g ಆ ಸಂದರ್ಭದಲ್ಲಿ ನಾವು ಈ ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ನಾವು ಯಾವ g ಗಾಗಿ ಕಂಡುಹಿಡಿಯಬೇಕು ನಾವು ಇಲ್ಲಿ ಈ ತೀರ್ಮಾನವನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ನಾವು ಕೊಟ್ಟಿರುವ ಕಾರ್ಯವನ್ನು ಆಧರಿಸಿ ಮತ್ತೊಂದು ಕಾರ್ಯವನ್ನು ತೆಗೆದುಕೊಳ್ಳುತ್ತೇವೆ ನಾವು ಉದಾಹರಣೆಗಳನ್ನು ಚರ್ಚಿಸುವಾಗ ಇದು ಸ್ಪಷ್ಟವಾಗುತ್ತದೆ ಈ ಸಂದರ್ಭದಲ್ಲಿ ನಾವು ಕೊಟ್ಟಿರುವ f ಗಾಗಿ ಕೆಲವು g ಗಳನ್ನು ಬೇರೆ ರೀತಿಯಲ್ಲಿ ಆಯ್ಕೆ ಮಾಡುತ್ತೇವೆ ಮತ್ತು ಈ ಮಿತಿಯನ್ನು ಲೆಕ್ಕಾಚಾರ ಮಾಡುತ್ತೇವೆ ಈ ಮಿತಿ ಎಂದು ಭಾವಿಸೋಣ ನಂತರ k ಯ ಮೌಲ್ಯವನ್ನು ಆಧರಿಸಿ ನಾವು ಇತರರ ನಿರ್ದಿಷ್ಟ ಸ್ವರೂಪಕ್ಕೆ ಅವಿಭಾಜ್ಯ ಸ್ವರೂಪವನ್ನು ನಿರ್ಧರಿಸಬಹುದು ಇಲ್ಲಿ ಉದಾಹರಣೆಗೆ k ≠ 0 ಆಗಿದ್ದರೆ ನೀವು ಈ ಶೂನ್ಯೇತರ ಸಂಖ್ಯೆಯನ್ನು ಮಿತಿಯಾಗಿ ಪಡೆಯುತ್ತಿದ್ದರೆ ಈ ಸಂದರ್ಭದಲ್ಲಿ ಎರಡೂ ಅವಿಭಾಜ್ಯಗಳು ಈ ಅನ್ನು ಅರ್ಥೈಸುತ್ತವೆ ಮತ್ತು ಈ ಒಂದೇ ರೀತಿ ವರ್ತಿಸುತ್ತದೆ X → a ಆಗಿದ್ದಾಗ ಈ ಅನುಪಾತವು ಶೂನ್ಯೇತರ ಸಂಖ್ಯೆಯಾಗಿದೆ ಅಂದರೆ ಅವು x → a ನಂತೆ ವರ್ತಿಸುತ್ತವೆ ಎಂಬುದು ಕಾರಣ ಸ್ಪಷ್ಟವಾಗಿದೆ ತದನಂತರ ಅವಿಭಾಜ್ಯವು ಎರಡೂ ಭಿನ್ನವಾಗಿರುತ್ತದೆ ಅಥವಾ ಎರಡೂ ಈ ಸಂದರ್ಭದಲ್ಲಿ ಒಮ್ಮುಖವಾಗುತ್ತವೆ ಮತ್ತು ಇದು ತುಂಬಾ ಉಪಯುಕ್ತವಾಗಿದೆ ಮತ್ತು ಹೆಚ್ಚಿನ ಉದಾಹರಣೆಗಳನ್ನು ನಾವು ಈ ಅನುಪಾತದ ಈ ಮಿತಿಯ ನಂತರ ಪಡೆದ ಈ k ಎಂಬ ತೀರ್ಮಾನವನ್ನು ಬಳಸುತ್ತೇವೆ ತದನಂತರ ಈ ಒತ್ತಡದ ಅವಿಭಾಜ್ಯವನ್ನು ಅವಲಂಬಿಸಿ ಅದು ಒಮ್ಮುಖವಾಗುತ್ತದೆಯೋ ಅಥವಾ ಭಿನ್ನವಾಗಿದೆಯೋ ಇತರ ಅವಿಭಾಜ್ಯ ನಡವಳಿಕೆಯನ್ನು ನಾವು ತೀರ್ಮಾನಿಸಬಹುದು ಇದಲ್ಲದೆ ನಾವು ಉದಾಹರಣೆಗೆ ಈ k 0 ಅನ್ನು ಪಡೆದುಕೊಂಡರೆ ಈ ಸಂದರ್ಭದಲ್ಲಿ ಏನಾಗುತ್ತಿದೆ ಎಂದರೆ ಈ g ಹೆಚ್ಚು ವೇಗವಾಗಿ ಬೆಳೆಯುತ್ತಿದೆ ಮತ್ತು ಬಹುಶಃ ಈ f ಗಿಂತ ಗೆ ಹೋಗುತ್ತದೆ ನಾವು ಇದನ್ನು ಪಡೆದುಕೊಂಡಿದ್ದೇವೆ ಇದು g ಎಂದು ತೋರುತ್ತದೆ x → a ನಂತೆ ದೊಡ್ಡ ಮೌಲ್ಯಗಳನ್ನು ಹೊಂದಿದೆ ಈ ಸಂದರ್ಭದಲ್ಲಿ ಈ g ಅವಿಭಾಜ್ಯವಾಗಿದ್ದರೆ ಇಲ್ಲಿ ಈ ಮಿತಿಯಿಂದಾಗಿ ಈ ಅವಿಭಾಜ್ಯ f ಕೂಡ ಒಮ್ಮುಖವಾಗಲಿದೆ ಎಂದು ನಾವು ಹೇಳಬಹುದು ಈ g ವೇಗವಾಗಿ ಬೆಳೆಯುತ್ತದೆ ಮತ್ತು ಇಲ್ಲಿ ನಾವು ಇದನ್ನು 0 ಪಡೆಯುತ್ತಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಈ ಒಮ್ಮುಖವಾಗಿದ್ದರೆ ಸಹ ಒಮ್ಮುಖವಾಗುವುದು ಸಾಕ್ಷ್ಯಾಧಾರವಿಲ್ಲದೆ ನಾವು ಕೇವಲ ಅಂತಃಪ್ರಜ್ಞೆಯಿಂದ ಮಾಡಬಹುದು ಈ ಫಲಿತಾಂಶಗಳು ಹಿಡಿದಿರುತ್ತವೆ ಎಂದು ನಾವು ಭಾವಿಸಬಹುದು K ಆಗಿದ್ದರೆ ಮತ್ತೆ ಇದು ಬೇರೆ ಮಾರ್ಗವಾಗಿದೆ ಈ ಸಂದರ್ಭದಲ್ಲಿ ಈ ಈ g ಕಾರ್ಯಕ್ಕಿಂತ ವೇಗವಾಗಿ ಮಿತಿಯಿಲ್ಲ ಮತ್ತು ಈ g ಕಾರ್ಯವು ಇಲ್ಲಿ ಭಿನ್ನವಾಗಿದ್ದರೆ ಈ g ವಿಭಿನ್ನವಾಗಿದ್ದರೆ ನಾವು ಆಗಿರುವ ಇತರ ಅವಿಭಾಜ್ಯ ಎಂದು ಸಹ ತೀರ್ಮಾನಿಸಬಹುದು ಆದ್ದರಿಂದ ಈ ಸರಳ ಪರೀಕ್ಷೆಯೊಂದಿಗೆ ನಾವು ಅನೇಕ ಉದಾಹರಣೆಗಳನ್ನು ಚರ್ಚಿಸಬಹುದು ಅಲ್ಲಿ ನಾವು ಈ ಮಾದರಿ ಅವಿಭಾಜ್ಯವನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಇದು ತುಂಬಾ ಉಪಯುಕ್ತವಾಗಲಿದೆ ಸ್ಲೈಡ್ ಸಮಯ 0835 ನೋಡಿ ನಾವು ಚರ್ಚಿಸಿದ ಟೈಪ್ 1 ಮಧ್ಯಂತರಕ್ಕಾಗಿ ಒಂದು ಡಿರಿಚ್ಲೆಟ್ನ ಪರೀಕ್ಷೆ ಇತ್ತು ಅದು ಡಿರಿಚ್ಲೆಟ್ನ ಪರೀಕ್ಷೆ ಮತ್ತೆ ನಾವು ಇಲ್ಲಿ ಒಂದು ಸಮಾನಾಂತರ ಪರೀಕ್ಷೆಯನ್ನು ಸಹ ಹೊಂದಿದ್ದೇವೆ ಅದು ಹೆಚ್ಚು ಕಡಿಮೆ ಒಂದೇ ಆಗಿರುತ್ತದೆ ಈ f ಇಂಟಿಗ್ರಲ್ ಏಕರೂಪವಾಗಿ ಬೌಂಡ್ ಆಗಿದ್ದರೆ ಅದು ಯಾವುದೇ b a ಯಾವುದೇ ϵ ಧನಾತ್ಮಕಕ್ಕಾಗಿ ನಾವು ಇದನ್ನು ಕೆಲವು ಸ್ಥಿರತೆಯಿಂದ ಬಂಧಿಸಬಹುದು ಅಂತಹ ಸಂದರ್ಭದಲ್ಲಿ ಮತ್ತೊಂದು ಕಾರ್ಯ g ಏಕತಾನತೆ ಮತ್ತು ಗಡಿರೇಖೆ ಎಂದು ನಾವು ಭಾವಿಸಿದರೆ ಮತ್ತು 0 ಅನ್ನು x → a ಎಂದು ಸಮೀಪಿಸಿದರೆ ನಂತರ ಈ ಡಿರಿಚ್ಲೆಟ್ ಪರೀಕ್ಷೆ ಅನ್ನು ತೆಗೆದುಕೊಳ್ಳುವ ಈ ಅವಿಭಾಜ್ಯ a ಇಂದ b ಗೆ ಒಮ್ಮುಖವಾಗುತ್ತದೆ ಎಂದು ತೀರ್ಮಾನಿಸುತ್ತದೆ ಆದ್ದರಿಂದ ನಾವು ಎರಡು ಅವಿಭಾಜ್ಯಗಳ ಈ ರೀತಿಯ ಉತ್ಪನ್ನವನ್ನು ಹೊಂದಿರುವಾಗ ಈ ಡಿರಿಚ್ಲೆಟ್ ಪರೀಕ್ಷೆಯು ಸಹ ಉಪಯುಕ್ತವಾಗಿದೆ ಇದು ಏಕತಾನತೆ ಎಂದು ನಮಗೆ ತಿಳಿದಿದೆ ಮತ್ತು ಇದು 0 ಕ್ಕೆ ಸಮೀಪಿಸುತ್ತಿದೆ ಮತ್ತು ಇನ್ನೊಂದು ಇಲ್ಲಿ ಈ ಅವಿಭಾಜ್ಯವು ಏಕರೂಪವಾಗಿ ಪರಿಮಿತಿ ಹೊಂದಿದೆ ಈ ಸಂದರ್ಭದಲ್ಲಿ ನಾವು ಈ ಉತ್ಪನ್ನವನ್ನು ಸಂಯೋಜಿಸಿದಾಗ ಈ ಒಮ್ಮುಖವನ್ನು ಸಾಬೀತುಪಡಿಸಲು ನಾವು ಈ ಡಿರಿಚ್ಲೆಟ್ ಪರೀಕ್ಷೆಯನ್ನು ಬಳಸಬಹುದು ಉದಾಹರಣೆಗೆ ಈ ಅವಿಭಾಜ್ಯನ ಒಮ್ಮುಖವನ್ನು ಪರೀಕ್ಷಿಸಲು ನಾವು ಬಯಸುತ್ತೇವೆ ಆದ್ದರಿಂದ ಈ ಅವಿಭಾಜ್ಯದ ಒಮ್ಮುಖವನ್ನು ನೀವು ಪರೀಕ್ಷಿಸಲು ಬಯಸಿದರೆ ಸಂಯೋಜನೆಯು ಮೇಲಿನ ತುದಿಯಲ್ಲಿ ಮಿತಿಯಿರಬಾರದು ಆದ್ದರಿಂದ ನಮ್ಮ ಹಿಂದಿನ ಚರ್ಚೆಯ ಪ್ರಕಾರ ನಾವು ಮಾತನಾಡುತ್ತಿದ್ದೇನೆಂದರೆ ಅದೇ ರೀತಿ ನಾವು ವ್ಯವಹರಿಸಬಹುದು ಎಂದರ್ಥ ನಾವು ಈ ಅವಿಭಾಜ್ಯವನ್ನು ಹೊಂದಿರುವಾಗ ಮೇಲಿನ ಮಿತಿಯಲ್ಲಿ ಮಿತಿಯಿಲ್ಲ ಆದರೆ ಬೇರೆ ರೀತಿಯಲ್ಲಿ ನಾವು ಸೂಕ್ತವಾದ ಪರ್ಯಾಯದಿಂದ ಮತ್ತೆ ಪರಿವರ್ತಿಸಬಹುದು ಇದರಿಂದಾಗಿ ನಾವು ಅವಿಭಾಜ್ಯದ ಈ ಕೆಳಗಿನ ಗಡಿಯನ್ನು ಸಮೀಪಿಸುತ್ತಿರುವಾಗ ನಮ್ಮ ಸಮಗ್ರತೆಯು ಮಿತಿಯಿಲ್ಲ ಆದ್ದರಿಂದ ಈ 3 x t ಅನ್ನು ಬದಲಿಸುವ ಮೂಲಕ ನೀವು ಇದನ್ನು 3 x t ಅನ್ನು ಬದಲಿಸಿದರೆ ಅದು dx dt ಎಂದು ಸೂಚಿಸುತ್ತದೆ ಈ ಅವಿಭಾಜ್ಯದ ಒಮ್ಮುಖದ ಬಗ್ಗೆ ನಾವು ಈಗ ಮಾತನಾಡಬಹುದು ಈಗ ಇಲ್ಲಿ ನಮ್ಮ ಸಂಯೋಜನೆಯು ಮಿತಿಯಿಲ್ಲ ಈ t 0 ಗೆ ಹೋಗುವಾಗ ಅವಿಭಾಜ್ಯದ ಕೆಳ ತುದಿಯಲ್ಲಿ ಆದ್ದರಿಂದ ಹೋಲಿಕೆಗಾಗಿ ನಾವು ಈಗ ತೆಗೆದುಕೊಳ್ಳುತ್ತೇವೆ ಈ ಕ್ರಿಯೆ g 1 t ಗೆ ಸಮಾನವಾಗಿರುತ್ತದೆ ಮತ್ತು ಕಾರಣ ನಾವು 1 t ಏಕೆ ತೆಗೆದುಕೊಳ್ಳುತ್ತಿದ್ದೇವೆ ಎಂಬುದು ಸ್ಪಷ್ಟವಾಗಿದೆ ಈ ಸಂದರ್ಭದಲ್ಲಿ ನಾವು ಈ ಕಾರ್ಯವನ್ನು ಹೊಂದಿರುವಾಗ ನಮ್ಮ ಸಂಯೋಜನೆಯು ಇಲ್ಲಿ f ಇಲ್ಲಿ ಆಗಿತ್ತು ಆದ್ದರಿಂದ ಇದು ಸಂಯೋಜನೆಯಾಗಿತ್ತು ಮತ್ತು t 0 ಕ್ಕೆ ಸಮೀಪಿಸುತ್ತಿರುವಾಗ ಈ 1 t ಇಲ್ಲಿ ಸಮಸ್ಯೆಯನ್ನು ಸೃಷ್ಟಿಸುತ್ತಿರುವ ಸಮಸ್ಯೆಯು ಈ ವರ್ಗಮೂಲದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ t 0 ಗೆ ಸಮೀಪಿಸಿದಾಗ ಬೌಂಡ್ ಆಗಿದೆ ಆದ್ದರಿಂದ ಈ ಕಾರ್ಯವು ಮಿತಿಯಿಲ್ಲದಂತಾಗಿದೆ ಏಕೆಂದರೆ ಈ 1 t ಯಿಂದಾಗಿ 0 ಅನ್ನು ಸಮೀಪಿಸುವಾಗ ಈ ನಡವಳಿಕೆಯನ್ನು ಈ 1 t ನಿಂದ ಹೇಳಲಾಗುತ್ತದೆ ಆದ್ದರಿಂದ ನಾವು ಈ ಕಾರ್ಯವನ್ನು g 1 t ಅನ್ನು ಆರಿಸಿಕೊಳ್ಳುತ್ತೇವೆ ಆದ್ದರಿಂದ ನಾವು ಇಲ್ಲಿ ತೆಗೆದುಕೊಂಡ ಕಾರಣ ಈ ಕಾರ್ಯ 1 t ಈಗ ಇದನ್ನು ತೆಗೆದುಕೊಳ್ಳುವ ಮೂಲಕ ನಾವು ಈ ಅನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಈ ತದನಂತರ g 1 t ಆದ್ದರಿಂದ ಈ t ರದ್ದಾಗುತ್ತದೆ ಮತ್ತು ಆ ಸಂದರ್ಭದಲ್ಲಿ 1 √10 ಪಡೆಯಿರಿ ಆದ್ದರಿಂದ ಈ ಅವಿಭಾಜ್ಯ ಇದು ಭಿನ್ನವಾಗಿರುತ್ತದೆ ಏಕೆಂದರೆ ಈ ಅವಿಭಾಜ್ಯ ಇಲ್ಲಿ ನಾವು ಈ ಅವಿಭಾಜ್ಯವನ್ನು ತೆಗೆದುಕೊಳ್ಳುವಾಗ ಏಕೆಂದರೆ ನಾವು ಈಗ ಈ ಅವಿಭಾಜ್ಯ g ಯೊಂದಿಗೆ ಹೋಲಿಸಲಿದ್ದೇವೆ ಏಕೆಂದರೆ ಮಿತಿಯು ಶೂನ್ಯೇತರ ಸಂಖ್ಯೆಯಾಗಿದ್ದಾಗ ಈ ಪರೀಕ್ಷೆಗಳು ಹೇಳುತ್ತವೆ ಇದು ಇಲ್ಲಿ ಶೂನ್ಯೇತರ ಸಂಖ್ಯೆ ನಂತರ ಎರಡೂ ಅವಿಭಾಜ್ಯಗಳು ಎಂದರೆ ನಮ್ಮಲ್ಲಿ ಈ ಇದೆ ಆದ್ದರಿಂದ ಈ ಅವಿಭಾಜ್ಯ ಮತ್ತು ಒಮ್ಮುಖಕ್ಕಾಗಿ ನಾವು ಪರೀಕ್ಷಿಸುತ್ತಿರುವ ಈ ಅವಿಭಾಜ್ಯ ಮೂಲತಃ ಇದು ಇಲ್ಲಿ ಈ ಕಾರ್ಯದಿಂದ ನೀಡಲಾದ x ರೂಪದಲ್ಲಿತ್ತು ನಾವು ನೊಂದಿಗೆ ಹೋಲಿಸುತ್ತಿರುವ ಈ ಅವಿಭಾಜ್ಯದಿಂದ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಈ ಮಧ್ಯಂತರವು ವಿಭಿನ್ನವಾಗಿದ್ದರೆ ಈ ಅವಿಭಾಜ್ಯವು ಸಹ ಭಿನ್ನವಾಗಿರುತ್ತದೆ ಮತ್ತು ಸ್ವಾಭಾವಿಕವಾಗಿ ಕೊಟ್ಟಿರುವ ಅವಿಭಾಜ್ಯ ಈ ಸಹ ಭಿನ್ನವಾಗಿರುತ್ತದೆ ಆದ್ದರಿಂದ ಈ ಹೋಲಿಕೆ ಪರೀಕ್ಷೆಯನ್ನು ಸರಳವಾಗಿ ಈ ಅವಿಭಾಜ್ಯವು ಭಿನ್ನವಾಗಿರುವ ಅವಿಭಾಜ್ಯ ಮೌಲ್ಯವನ್ನು ಸ್ಪಷ್ಟವಾಗಿ ಲೆಕ್ಕಿಸದೆ ನಾವು ಹೇಳಲು ಸಾಧ್ಯವಾಗುತ್ತದೆ ಈಗ ನಾವು ಅವಿಭಾಜ್ಯದ ಒಮ್ಮುಖವನ್ನು ಪರೀಕ್ಷಿಸುತ್ತೇವೆ ಅಲ್ಲಿ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಈಗ ನಾವು ಮತ್ತೆ ಈ ಸಮಸ್ಯೆಯನ್ನು ಹೊಂದಿದ್ದೇವೆ x ಗೆ ಸಮೀಪಿಸುತ್ತಿರುವಾಗ ಈ ಸಂಯೋಜನೆಯು ಸಮೀಪಿಸುತ್ತಿದೆ ಅದು ಮಿತಿಯಿಲ್ಲ ಮತ್ತು ಈಗ ನಾವು ಇಲ್ಲಿ ಒಮ್ಮುಖವನ್ನು ಚರ್ಚಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು ಸಮಗ್ರತೆಯ ಸಂಪೂರ್ಣ ಮೌಲ್ಯವನ್ನು ನೀಡಿದರೆ ಮತ್ತು ನಾವು ಕೊನೆಯ ಉಪನ್ಯಾಸದಲ್ಲಿ ಈಗಾಗಲೇ ಚರ್ಚಿಸಿದ್ದೇವೆ ಅದನ್ನು ಸಂಪೂರ್ಣ ಒಮ್ಮುಖ ಎಂದು ಕರೆಯಲಾಗುತ್ತದೆ ನಾವು ಈ ಸಂಯೋಜನೆಯ ಸಂಪೂರ್ಣ ಮೌಲ್ಯವನ್ನು ತೆಗೆದುಕೊಂಡರೆ ಮತ್ತು ಆ ಅವಿಭಾಜ್ಯ ಒಮ್ಮುಖವಾಗಿದ್ದರೂ ಸಹ ಅವಿಭಾಜ್ಯವು ಸಂಪೂರ್ಣವಾಗಿ ಒಮ್ಮುಖಗೊಳ್ಳುತ್ತದೆ ಎಂದು ನಾವು ಕರೆಯುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಇಂಟಿಗ್ರೇಂಡ್ನ ಈ ಸಂಪೂರ್ಣ ಮೌಲ್ಯವನ್ನು ಸಹ ತೆಗೆದುಕೊಳ್ಳುತ್ತೇವೆ ಮತ್ತು ಇದನ್ನು 1 ಸುತ್ತುವರಿಯಲಾಗುತ್ತದೆ ಏಕೆಂದರೆ ಈ sin x ಅನ್ನು 1 ರಿಂದ ಸುತ್ತುವರೆದಿದೆ ಈ ಅವಿಭಾಜ್ಯ ಈ ಸಂಪೂರ್ಣ ಮೌಲ್ಯವನ್ನು ನಿಂದ ಸುತ್ತುವರೆದಿದೆ ಮತ್ತು ಈ ಸಂದರ್ಭದಲ್ಲಿ ನಾವು ಇದನ್ನು ಹೊಂದಿರುವಾಗ ಮತ್ತು ಪರೀಕ್ಷಾ ಅವಿಭಾಜ್ಯದಿಂದ ನಮಗೆ ತಿಳಿದಿದೆ ಈ ಅವಿಭಾಜ್ಯ ಹೇಗೆ ವರ್ತಿಸುತ್ತದೆ ಆದ್ದರಿಂದ ಈ ಅವಿಭಾಜ್ಯ ಇದು ಒಮ್ಮುಖವಾಗುವುದರಿಂದ ವರ್ಗವು 13 ಆಗಿದ್ದು ಅದು 1 ಕ್ಕಿಂತ ಕಡಿಮೆಯಿರುತ್ತದೆ ಈ ಅವಿಭಾಜ್ಯವು ಇಲ್ಲಿರುವ ಯಾವುದೇ ವರ್ಗ ಒಮ್ಮುಖವಾಗುತ್ತದೆ x p x π ಇಲ್ಲಿ 1 ಕ್ಕಿಂತ ಕಡಿಮೆ ಇರುವ ಯಾವುದೇ ವರ್ಗವನ್ನು ಈ ಅವಿಭಾಜ್ಯ ಒಮ್ಮುಖಗೊಳಿಸುತ್ತದೆ ಆದ್ದರಿಂದ ಇಲ್ಲಿ ನಾವು ಈ ವರ್ಗವನ್ನು 13 ಹೊಂದಿದ್ದೇವೆ ಆದ್ದರಿಂದ ಇದು ಒಮ್ಮುಖವಾಗುತ್ತದೆ ಮತ್ತು ಆ ಸಂದರ್ಭದಲ್ಲಿ ಈ ಅವಿಭಾಜ್ಯ ಇದರ ಮೇಲೆ ಸಂಪೂರ್ಣವಾಗಿ ಒಮ್ಮುಖವಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಸಂಪೂರ್ಣ ಒಮ್ಮುಖವನ್ನು ಹೊಂದಿದ್ದೇವೆ ಮತ್ತು ಇದರರ್ಥ ಖಂಡಿತವಾಗಿಯೂ ಈ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಏಕೆಂದರೆ ನಮ್ಮಲ್ಲಿ ಸಂಪೂರ್ಣ ಒಮ್ಮುಖವಿದೆ ಆದ್ದರಿಂದ ಸಂಪೂರ್ಣ ಒಮ್ಮುಖವು ಅವಿಭಾಜ್ಯದ ಒಮ್ಮುಖವನ್ನು ಸೂಚಿಸುತ್ತದೆ ಈಗ ನಾವು 3 ನೇ ರೀತಿಯ ಅನುಚಿತ ಅವಿಭಾಜ್ಯಗಳನ್ನು ಹೊಂದಿದ್ದೇವೆ ನೀವು ಮೂರನೆಯ ರೀತಿಯ ಅನುಚಿತ ಅವಿಭಾಜ್ಯ ಯಾವುದು ಎಂಬುದನ್ನು ನೆನಪಿಸಿಕೊಳ್ಳಬೇಕಾದರೆ ಅದು ರೀತಿ 1 ಮತ್ತು 2 ರ ಅವಿಭಾಜ್ಯದ ಮಿಶ್ರಣವಾಗಿತ್ತು ನಾವು ಉದಾಹರಣೆಗೆ ಈ ಅವಿಭಾಜ್ಯವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಎರಡೂ ಪ್ರಕರಣಗಳನ್ನು ಹೊಂದಿದ್ದೇವೆ ಈ ಅನಂತವನ್ನು ನಾವು ಅವಿಭಾಜ್ಯ ಮಿತಿಯಲ್ಲಿ ನೋಡುತ್ತೇವೆ ಮತ್ತು x 1 ಕ್ಕೆ ಸಮೀಪಿಸುತ್ತಿರುವಾಗ ಈ ಸಂಯೋಜನೆಯು ಮಿತಿಯಿಲ್ಲ ಆದ್ದರಿಂದ ನಾವು ಟೈಪ್ 1 ಮತ್ತು ಟೈಪ್ 2 ನ ಅವಿಭಾಜ್ಯವನ್ನು ಹೊಂದಿದ್ದೇವೆ ನಾವು ಮೊದಲ ಮತ್ತು ಎರಡನೆಯ ರೀತಿಯ ಅನುಚಿತ ಅವಿಭಾಜ್ಯಗಳನ್ನು ವ್ಯಕ್ತಪಡಿಸಬಹುದು ನಂತರ ನಾವು ಮೂಲತಃ ಅಂತಹ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಬಹುದು ಅಥವಾ ಅಂತಹ ಅವಿಭಾಜ್ಯಗಳ ಒಮ್ಮುಖದ ಬಗ್ಗೆ ನಾವು ಮಾತನಾಡಬಹುದು ಈ ಸಂದರ್ಭದಲ್ಲಿ ನಮ್ಮಲ್ಲಿ ಅವಿಭಾಜ್ಯ ಇದೆ ಮತ್ತು ಇದನ್ನು ನಾವು ಎರಡು ಅವಿಭಾಜ್ಯಗಳಾಗಿ ವಿಂಗಡಿಸಬಹುದು ಮೊದಲನೆಯದರಲ್ಲಿ ನಾವು ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ಎರಡನೆಯ ಸಂದರ್ಭದಲ್ಲಿ ನಂತರ ನಾವು 2 ರಿಂದ ಗೆ ತೆಗೆದುಕೊಂಡಿದ್ದೇವೆ ಈಗ ಏನಾಗುತ್ತದೆ ಮೊದಲ ಅವಿಭಾಜ್ಯದಲ್ಲಿ ನಮಗೆ ಇಲ್ಲ ಆ ಸಂದರ್ಭದಲ್ಲಿ x 1 ಕ್ಕೆ ಸಮೀಪಿಸುತ್ತಿರುವಾಗ ಈ ಸಂಯೋಜನೆಯು ಮಿತಿಯಿಲ್ಲ ಇದು ನಾವು ಚರ್ಚಿಸಿದ ಟೈಪ್ 2 ಪ್ರಕಾರದ ಅನುಚಿತ ಅವಿಭಾಜ್ಯವಾಗಿದೆ ಮತ್ತು ಇಲ್ಲಿ ಇದು ಅನಂತವಾಗಿದೆ ಇದನ್ನು ಹೊರತುಪಡಿಸಿ ಕಾರ್ಯವು ಪರಿಮಿತಿ ಹೊಂದಿಲ್ಲ ಆದ್ದರಿಂದ 2 ರಿಂದ ವರೆಗಿನ ಸಂಪೂರ್ಣ ವ್ಯಾಪ್ತಿಯಲ್ಲಿ ಇದು ಟೈಪ್ 1 ರ ಅನುಚಿತ ಅವಿಭಾಜ್ಯವಾಗಿದೆ ನಾವು ಈ ಪೂರ್ಣಾಂಕವನ್ನು ಎರಡು ಭಾಗಗಳಾಗಿ ವಿಭಜಿಸಿದ್ದೇವೆ ಮೊದಲನೆಯದು ಟೈಪ್ 2 ರ ಅನುಚಿತ ಅವಿಭಾಜ್ಯ ಎರಡನೆಯದು ಟೈಪ್ 1 ರ ಅನುಚಿತ ಅವಿಭಾಜ್ಯ ಮತ್ತು ನಂತರ ನಾವು ಪ್ರತಿಯೊಂದರ ಒಮ್ಮುಖವನ್ನು ಪ್ರತ್ಯೇಕವಾಗಿ ಚರ್ಚಿಸಬಹುದು ಒಮ್ಮುಖಕ್ಕಾಗಿ ನಾವು ಮೊದಲು ಚರ್ಚಿಸಿದರೆ ಈ ಹೋಲಿಕೆ ಪರೀಕ್ಷೆಯನ್ನು ಮತ್ತು ಇಲ್ಲಿ ಮೊದಲ ಅವಿಭಾಜ್ಯವನ್ನು ಬಳಸುತ್ತೇವೆ ಆದ್ದರಿಂದ ನಾವು ಈ ಕಾರ್ಯವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಕಾರಣ ಸ್ಪಷ್ಟವಾಗಿದೆ ಈ ಅವಿಭಾಜ್ಯವನ್ನು ನಾವು ಅವಲೋಕಿಸಿದರೆ ಇಲ್ಲಿ ಈ ಸಂದರ್ಭದಲ್ಲಿ ಮೊದಲ ಅವಿಭಾಜ್ಯ ನಮ್ಮಲ್ಲಿ ಈ ಇಂಟಿಗ್ರೇಂಡ್ ಇದೆ ಇದು x 1 ಕ್ಕೆ ಸಮೀಪಿಸುತ್ತಿರುವಾಗ ಮಿತಿಯಿಲ್ಲದಂತಾಗಿದೆ ಆದ್ದರಿಂದ ಇಲ್ಲಿ ಈ ಅಂಶ ಈ ಮಿತಿಯಿಲ್ಲದಿರುವಿಕೆಯನ್ನು x 1 ಕ್ಕೆ ಸಮೀಪಿಸುತ್ತಿದೆ ಆದ್ದರಿಂದ ನಾವು ಫಂಕ್ಷನ್ನೊಂದಿಗೆ ಹೋಲಿಸುತ್ತೇವೆ ಇದನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ g 1 ನಾವು ಇಲ್ಲಿ 2 ರ ಅನುಪಾತವನ್ನು ತೆಗೆದುಕೊಂಡರೆ f ನಮ್ಮ ಸಂಯೋಜನೆಯಾಗಿತ್ತು ಆದ್ದರಿಂದ ಇಲ್ಲಿ ಮೊದಲ ಅವಿಭಾಜ್ಯದಲ್ಲಿನ f ಆಗಿತ್ತು ಎರಡನೇ ಅವಿಭಾಜ್ಯದಲ್ಲಿ g ಮತ್ತು ನಾವು ಈ ಅನ್ನು ತೆಗೆದುಕೊಂಡರೆ x ಗೆ ಮಿತಿ 1 ಕ್ಕೆ ತಲುಪುತ್ತಿದೆ ಈ ಸಂದರ್ಭದಲ್ಲಿ ಏನಾಗಬಹುದು x ಅನ್ನು 1 ಕ್ಕೆ ಸಮೀಪಿಸುವುದನ್ನು ಮಿತಿಗೊಳಿಸಿ ಮತ್ತು ಈ f g ಈ 1 x ಉಳಿದುಕೊಳ್ಳುತ್ತದೆ ಇನ್ನೊಂದು ಮತ್ತು 1 ರ ವಿಧಾನಗಳಂತೆ ಇದು 1 ಆದ್ದರಿಂದ ಈ ಅನುಪಾತದ ಮಿತಿಯಂತೆ ನಾವು ಇಲ್ಲಿ ಶೂನ್ಯೇತರ ಸಂಖ್ಯೆಯನ್ನು ಪಡೆಯುತ್ತಿದ್ದೇವೆ ಇದರರ್ಥ ಈ ಅವಿಭಾಜ್ಯವು ಕೊಟ್ಟಿರುವ ಅವಿಭಾಜ್ಯ ಮತ್ತು ಈ g ನ ಅವಿಭಾಜ್ಯ ಅವಿಭಾಜ್ಯ ಇವೆರಡೂ ಒಂದೇ ರೀತಿ ವರ್ತಿಸುತ್ತವೆ ಈ ಈ ಅವಿಭಾಜ್ಯವು ಒಮ್ಮುಖಗೊಳ್ಳುತ್ತದೆ ಎಂದು ಪರೀಕ್ಷಾ ಅವಿಭಾಜ್ಯದಿಂದ ನಮಗೆ ತಿಳಿದಿದೆ ನೀಡಿರುವ ಅವಿಭಾಜ್ಯ ಕೂಡ ಒಮ್ಮುಖವಾಗುತ್ತದೆ ಆದ್ದರಿಂದ ಈ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಟೈಪ್ 2 ರ ಈ ಅವಿಭಾಜ್ಯವು ಒಮ್ಮುಖವಾಗುವುದನ್ನು ಹೋಲಿಕೆ ಪರೀಕ್ಷೆಗಳಿಂದ ನಾವು ನೋಡಿದ್ದೇವೆ ಈಗ ನಾವು ಎರಡನೇ ಅವಿಭಾಜ್ಯವನ್ನು ನೋಡೋಣ ಎರಡನೇ ಅವಿಭಾಜ್ಯಕ್ಕಾಗಿ ನಾವು ಕಾರ್ಯವನ್ನು ಆರಿಸಿಕೊಳ್ಳುತ್ತೇವೆ ಕಾರಣ ಮತ್ತೆ ಸ್ಪಷ್ಟವಾಗಿದೆ ಏಕೆಂದರೆ ಇಲ್ಲಿ ಕಾರ್ಯವು ಈ ಕಾರಣದಿಂದಾಗಿ ಆಗಿದೆ ಆದ್ದರಿಂದ ಈ ಕ್ರಿಯೆಯ ನಡವಳಿಕೆಯನ್ನು x ಇಂದ ಗೆ ಸಮೀಪಿಸುತ್ತಿರುವುದನ್ನು ನಾವು ಪರಿಶೀಲಿಸುತ್ತೇವೆ ಮತ್ತು ಅಲ್ಲಿಂದ ನಾವು ಹೋಲಿಕೆಗಾಗಿ g ಕಾರ್ಯವನ್ನು ತೆಗೆದುಕೊಳ್ಳುತ್ತೇವೆ ನಾವು ಈ f ಅನ್ನು ಇಲ್ಲಿ ತೆಗೆದುಕೊಂಡರೆ ಅದು ಅವಿಭಾಜ್ಯವಾಗಿತ್ತು ಆದ್ದರಿಂದ x ∞ ಗೆ ಸಮೀಪಿಸಿದಾಗ ಅದು ವರ್ತಿಸುತ್ತದೆ ನಾನು ಈ ಅನ್ನು ಮತ್ತೆ ಬರೆಯುತ್ತೇನೆ ಮತ್ತು ಇಲ್ಲಿ ನಾನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ನಾನು ಈ x 1 ಅನ್ನು ಇದಕ್ಕೆ ತೆಗೆದುಕೊಂಡಿದ್ದೇನೆ ಈಗ ನಾವು ನಡವಳಿಕೆಯನ್ನು ∞ ಗೆ ಸಮೀಪಿಸುತ್ತಿರುವುದನ್ನು ನೋಡಿದರೆ ಇಲ್ಲಿ ಈ ಪದವು ತೊಂದರೆಯನ್ನು ಸೃಷ್ಟಿಸುತ್ತಿಲ್ಲ ಏಕೆಂದರೆ x ∞ ಗೆ ಹೋಗುತ್ತದೆ ಇದು 1 ಮತ್ತು ಆದ್ದರಿಂದ ನಾವು ಈ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಕಾರ್ಯದ ವರ್ತನೆಯು x ∞ ಗೆ ಸಮೀಪಿಸುತ್ತಿದೆ ನಾವು ಇಲ್ಲಿ g ಅನ್ನು ಎಂದು ಪಡೆದುಕೊಂಡಿದ್ದೇವೆ ಈ g ಅನ್ನು ಎಂದು ತೆಗೆದುಕೊಳ್ಳುತ್ತೇವೆ ಹೋಲಿಕೆ ಪರೀಕ್ಷೆಗೆ ನಾವು ಈ ಮಿತಿಯನ್ನು ಪಡೆದರೆ x ಮಿತಿ ∞ ಗೆ ಹೋಗುತ್ತದೆ ಮತ್ತು ಈ f g ಮತ್ತು ನಂತರ ಈ g ಮತ್ತೆ ಆದ್ದರಿಂದ ನಮಗೆ x ಚದರ ಅಲ್ಲಿ ಆದ್ದರಿಂದ ಇದು x ಗೆ ಮಿತಿ ಹೋಗುತ್ತದೆ ಮತ್ತು ನಾವು ಈ ಸಾಮಾನ್ಯ x ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ x 2 ರದ್ದಾಗುತ್ತದೆ ನಾವು ಅನ್ನು ಹೊಂದಿರುತ್ತೇವೆ ಆದ್ದರಿಂದ x ಅನಂತಕ್ಕೆ ಹೋದಂತೆ ಇದು 1 ಕ್ಕೆ ತಲುಪುತ್ತದೆ ನಾವು ಈ ಮಿತಿಯನ್ನು 1 ಎಂದು ಹೊಂದಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಮತ್ತೆ ಅದೇ ಕಾರಣಕ್ಕಾಗಿ ಎರಡೂ ಅವಿಭಾಜ್ಯಗಳು ಒಂದೇ ರೀತಿ ವರ್ತಿಸುತ್ತವೆ ಇಲ್ಲಿ ನೀಡಲಾದ ಒಂದು ಅವಿಭಾಜ್ಯ ಮತ್ತು ಇನ್ನೊಂದು ನಮ್ಮ ಮಾದರಿ ಅವಿಭಾಜ್ಯ ಮಾದರಿ ಅವಿಭಾಜ್ಯ ಎಂದರೇನು ನಲ್ಲಿ ಪರೀಕ್ಷಿಸಿ ಮಾದರಿ ಅವಿಭಾಜ್ಯವು ಒಮ್ಮುಖವಾಗುವುದು ನಮಗೆ ಈಗಾಗಲೇ ತಿಳಿದಿದೆ ಇದು ಒಮ್ಮುಖವಾಗುವುದರಿಂದ ಈ ಅವಿಭಾಜ್ಯವು ಒಮ್ಮುಖವಾಗುತ್ತದೆ ಆದ್ದರಿಂದ ಕೊಟ್ಟಿರುವ ಅವಿಭಾಜ್ಯವು ಎರಡನೆಯ ಅವಿಭಾಜ್ಯವಾಗಿದೆ ಇದು ಟೈಪ್ 1 ಅವಿಭಾಜ್ಯವಾಗಿದ್ದು ಇದು ಸಹ ಒಮ್ಮುಖವಾಗುತ್ತದೆ ನಾವು ಈಗ ಇಲ್ಲಿ ಗಮನಿಸಿದ್ದೇನೆಂದರೆ ಬಲಭಾಗದಲ್ಲಿರುವ ಎರಡೂ ಅವಿಭಾಜ್ಯಗಳು ಈ ಹೋಲಿಕೆ ಪರೀಕ್ಷೆಯಿಂದ ಅವೆರಡೂ ಒಮ್ಮುಖವಾಗುತ್ತವೆ ವಾಸ್ತವವಾಗಿ ಈಗ ಈ ಸಂದರ್ಭದಲ್ಲಿ ನಾವು ಈ ಕಾರ್ಯ ಅನ್ನು ಸಹ ಮೌಲ್ಯಮಾಪನ ಮಾಡಬಹುದು ಈ ಅವಿಭಾಜ್ಯವನ್ನು ಎರಡು ಭಾಗಗಳಾಗಿ ವಿಭಜಿಸುವ ಮೂಲಕ ಒಂದೇ ಆಲೋಚನೆಯನ್ನು ನಿಖರವಾಗಿ ಬಳಸುತ್ತೇವೆ ಅಲ್ಲಿ ಮೊದಲ ಅವಿಭಾಜ್ಯ ಟೈಪ್ 2 ರ ಅವಿಭಾಜ್ಯವಾಗಿರುತ್ತದೆ ಎರಡನೆಯ ಅವಿಭಾಜ್ಯ ಟೈಪ್ 1 ಆಗಿರುತ್ತದೆ ತದನಂತರ ನಾವು ಪ್ರತಿಯೊಂದನ್ನು ಮೌಲ್ಯಮಾಪನ ಮಾಡಬಹುದು ಅಥವಾ ಈ ಅವಿಭಾಜ್ಯ ಅದೇ ಕಲ್ಪನೆಯನ್ನು ನಾವು ಈಗ ಪರಿಗಣಿಸಬಹುದು ಈ ಅನ್ನು ತೆಗೆದುಕೊಳ್ಳುವ ಮೂಲಕ ನಾವು ಇದನ್ನು ಇಲ್ಲಿ ತಪ್ಪಿಸಿದ್ದೇವೆ ಮತ್ತು ಆಗಿದ್ದ ಮೇಲಿನ ಮಿತಿ ನಾವು ಇದನ್ನು ದೊಡ್ಡ ಸಂಖ್ಯೆ R ನಿಂದ ಬದಲಾಯಿಸಿದ್ದೇವೆ ಮತ್ತು ಇದನ್ನು ತೆಗೆದುಕೊಳ್ಳುವುದು ಈಗ ನಾವು ಮೊದಲು ಈ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡುತ್ತೇವೆ ಏಕೆಂದರೆ ಇದು ಸರಿಯಾದ ಅವಿಭಾಜ್ಯವಾಗಿದ್ದು ಕೆಳ ತುದಿಯಲ್ಲಿ ಮತ್ತು ಮೇಲಿನ ತುದಿಯಲ್ಲಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ಇಲ್ಲಿ ನಾವು ಈ ಅನ್ನು ಬದಲಿಸುತ್ತೇವೆ ಮತ್ತು ನಂತರ ನಾವು ಈ ಅವಿಭಾಜ್ಯವನ್ನು ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದು ಈ ಪರ್ಯಾಯವನ್ನು ಮಾಡುವ ಮೂಲಕ ಆದ್ದರಿಂದ ನಾವು ಈ ಅನ್ನು ಬದಲಿಯಾಗಿ ಹೊಂದಿದ್ದೇವೆ ಅಂದರೆ ನಾವು ಈ ಅನ್ನು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಅವಿಭಾಜ್ಯದಲ್ಲಿ ಮಾತನಾಡಿದರೆ x ಅನ್ನು ಈಗ ನಿಂದ ಬದಲಾಯಿಸಲಾಗುತ್ತದೆ ಅನ್ನು t ನಿಂದ ಬದಲಾಯಿಸಲಾಗುತ್ತದೆ ಮತ್ತು ಈ ಆದ್ದರಿಂದ ಈ t ರದ್ದಾಗುತ್ತದೆ ಮತ್ತು ಈ ಅವಿಭಾಜ್ಯವು ಕೇವಲ ಆಗುತ್ತದೆ ಅದನ್ನು ನಾವು ಸಂಯೋಜಿಸಬಹುದು ಇದು ಇದು ಅವಿಭಾಜ್ಯ ಮೌಲ್ಯವಾಗಿದೆ ಮತ್ತು ಈಗ ನಾವು ಆ ಮಿತಿಯನ್ನು ಹಿಂದಕ್ಕೆ ಇಡಬಹುದು ಮೊದಲು ಈ x ಆದ್ದರಿಂದ ಇಲ್ಲಿ ಒಂದು ಆಗಿತ್ತು ಮತ್ತು ಈಗ ರಿಂದ R ಗೆ ಮಿತಿ ಈ ಮಿತಿಗಳನ್ನು ಈಗ ಇಲ್ಲಿ ಇರಿಸಿ ನಮಗೆ 2 ಮತ್ತು ಈ ಸಿಕ್ಕಿತು ತದನಂತರ ಈ tan ವಿಲೋಮವನ್ನು ಮೈನಸ್ ಮಾಡಿ ಮತ್ತು ಈ x ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ 1 ರದ್ದಾಗುತ್ತದೆ ಮತ್ತು ನಾವು ಅನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಕೊಟ್ಟಿರುವ ಅವಿಭಾಜ್ಯದ ಮೌಲ್ಯವಾಗಿದೆ ಇದನ್ನು ಇಲ್ಲಿ ನೀಡಲಾಗಿದೆ ಇದರೊಂದಿಗೆ ಈಗ ನಾವು ಕೊಟ್ಟಿರುವ ಅವಿಭಾಜ್ಯವನ್ನು ಸಂಪರ್ಕಿಸಬಹುದು ಈ ಸಂದರ್ಭದಲ್ಲಿ ಇಲ್ಲಿರುವ ಈ ಅವಿಭಾಜ್ಯ ಅನ್ನು ನಾವು ಈ ϵ ರಿಂದ 0 ಮತ್ತು R ಗೆ ಮಿತಿಯನ್ನು ತೆಗೆದುಕೊಂಡಾಗ ಸಿಗುತ್ತದೆ ಈ ಅವಿಭಾಜ್ಯ ಮೌಲ್ಯದಲ್ಲಿ ನಾವು R ಗೆ ಮತ್ತು R 0 ಕ್ಕೆ ಸಮೀಪಿಸುತ್ತಿರುವಾಗ ಮಿತಿಯನ್ನು ಹಾದು ಹೋಗುತ್ತೇವೆ R ಗೆ ಸಮೀಪಿಸಿದಾಗ ಇಲ್ಲಿ R ಗೆ ಸಮೀಪಿಸುತ್ತದೆ ಅದು π 2 ಆಗುತ್ತದೆ ಮತ್ತು 0 ಕ್ಕೆ ಸಮೀಪಿಸಿದಾಗಈ ಅನ್ನು ಕಳೆಯಿರಿ ಅದು 0 ಆಗುತ್ತದೆ ಆದ್ದರಿಂದ ಈ ನ ಕಾರಣದಿಂದಾಗಿ ಈ ಮೌಲ್ಯವು ಕೇವಲ ಆಗಿರುತ್ತದೆ ಇದು ಇಲ್ಲಿ ಆದ್ದರಿಂದ ಅದು 2 ಆಗಿರುತ್ತದೆ ಮತ್ತು ಇದು 0 ಆಗಿರುತ್ತದೆ ಆದ್ದರಿಂದ ನಾವು ಈ ಅನ್ನು ಇಲ್ಲಿ ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಅವಿಭಾಜ್ಯ ಮೌಲ್ಯವು ಆಗಿದೆ ಮತ್ತು ಇದು ಒಮ್ಮುಖದ ಅವಿಭಾಜ್ಯ ಎಂದು ಮೌಲ್ಯಮಾಪನ ಮಾಡದೆ ನೋಡಿದ್ದೇವೆ ಸಮಗ್ರತೆಯು ವ್ಯಾಖ್ಯಾನಿಸದಿರುವ ಅನುಚಿತ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಲು ಜಾಗರೂಕರಾಗಿರಬೇಕು ಅವಿಭಾಜ್ಯ ವ್ಯಾಪ್ತಿಯ ಆಂತರಿಕ ಬಿಂದುವಿನಲ್ಲಿ ಅದು ಪರಿಮಿತಿ ಹೊಂದಿಲ್ಲ ಎಂಬ ಒಂದು ಹೇಳಿಕೆ ಆದ್ದರಿಂದ ನಾವು ಒಂದು ಬಿಂದುವನ್ನು ಅಂತಿಮ ಬಿಂದುವಾಗಿ ಹೊಂದಿಲ್ಲದಿದ್ದರೆ ನೀವು ಮಧ್ಯದಲ್ಲಿ ಒಂದು ಬಿಂದುವನ್ನು ಹೊಂದಿದ್ದರೆ ಅಲ್ಲಿ ಅವಿಭಾಜ್ಯ ಪಡೆಯುವುದು ಸಮಗ್ರವಾಗಿದೆ ಅಥವಾ ಅದು ವ್ಯಾಖ್ಯಾನಿಸಲ್ಪಟ್ಟಿಲ್ಲ ನಾವು ಮೌಲ್ಯಮಾಪನಕ್ಕಾಗಿ ಬಹಳ ಜಾಗರೂಕರಾಗಿರಬೇಕು ಆದ್ದರಿಂದ ನಾವು ಗೆ ಈ ಅವಿಭಾಜ್ಯ a ಅನ್ನು ಹೊಂದಿದ್ದೇವೆ ಎಂದು ಭಾವಿಸೋಣ ಮತ್ತು ಮುಂದೆ ನಾವು f ಅನ್ನು c ಬಿಂದುವಿನಲ್ಲಿ ಮಿತಿಯಿಲ್ಲದಂತೆ ಬಿಡುತ್ತೇವೆ ಅಲ್ಲಿ acb ಆದ್ದರಿಂದ ಈ ಸಂದರ್ಭದಲ್ಲಿ ಈ f c ಬಿಂದುವಿನಲ್ಲಿ ಮಿತಿಯಿಲ್ಲ ಅದು ಈ ಅವಿಭಾಜ್ಯ ವ್ಯಾಪ್ತಿಯಲ್ಲಿದೆ ತದನಂತರ ನಾವು ಇದನ್ನು ಆ ಸಮಯದಲ್ಲಿ ವಿಭಜಿಸಬೇಕು ಆದ್ದರಿಂದ ಈಗ ಟೈಪ್ 2 ಅವಿಭಾಜ್ಯದ ಈ ಎರಡು ಅವಿಭಾಜ್ಯಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಇದ್ದಾಗ ಇಲ್ಲಿ ಇದು ಮಿತಿಯಿಲ್ಲ X c ಗೆ ಸಮೀಪಿಸುತ್ತಿರುವಾಗ ಇದು ಮಿತಿಯಿಲ್ಲ ಆದ್ದರಿಂದ ಈಗ ಎರಡು ಮಾರ್ಗಗಳಿವೆ ಈ ಮಿತಿಯನ್ನು ಪಡೆಯುವ ಬಗ್ಗೆ ನಾವು ಯೋಚಿಸಬಹುದು ನಾವು ಇದನ್ನು ಮತ್ತು ಅನ್ನು ಪರಿಚಯಿಸುತ್ತೇವೆ ಮತ್ತು ನಮ್ಮಲ್ಲಿ ಇದೆ ಆದ್ದರಿಂದ ಈ ಎರಡು ಸ್ಥಳಗಳಲ್ಲಿ ನಾವು c ϵ ಮತ್ತು c ϵ ಅನ್ನು ತಪ್ಪಿಸಿದ್ದೇವೆ ನಾವು ಎರಡೂ ಸ್ಥಳಗಳಲ್ಲಿ ಒಂದೇ ϵ ಅನ್ನು ತೆಗೆದುಕೊಂಡಿದ್ದೇವೆ ಎರಡನೆಯ ಸಂದರ್ಭ ಇದು ಮೂಲತಃ ಮೌಲ್ಯಮಾಪನಕ್ಕೆ ಸರಿಯಾದದು ನಾವು ಮೊದಲ ಅವಿಭಾಜ್ಯಕ್ಕಾಗಿ ϵ ಒಂದನ್ನು ಇಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಎರಡು ಪ್ರತ್ಯೇಕ ಅನುಚಿತ ಅವಿಭಾಜ್ಯಗಳಾಗಿರುವುದರಿಂದ ನಾವು ವಿಭಿನ್ನವಾಗಿ ವ್ಯವಹರಿಸಬೇಕು ಇಲ್ಲಿ ನಾವು ನಾವು ಈಗ ಎರಡು ಅವಿಭಾಜ್ಯಗಳನ್ನು ವಿಭಿನ್ನವಾಗಿ ಪರಿಗಣಿಸಿದ್ದೇವೆ ಇಲ್ಲಿ ನಾವು ಒಂದು ϵ ಅನ್ನು ಪರಿಚಯಿಸಿದ್ದೇವೆ ಮತ್ತು ನಂತರ ಈ ಹಂತವನ್ನು ಅಲ್ಲಿ ತಪ್ಪಿಸಿದ್ದೇವೆ ನಾವು ಒಮ್ಮುಖ ಅವಿಭಾಜ್ಯಗಳನ್ನು ಹೊಂದಿರುವಾಗ ನೀವು ಇದನ್ನು ತೆಗೆದುಕೊಳ್ಳುತ್ತೀರೋ ಇಲ್ಲವೋ ಎಂಬುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಇದು ಒಂದೇ ಆಗಿರುತ್ತದೆ ಆದರೆ ಇತರ ಸಂದರ್ಭಗಳಲ್ಲಿ ನಮಗೆ ಇಲ್ಲಿ ಸಮಸ್ಯೆ ಇದೆ ಏಕೆಂದರೆ ಇದು ವಿಭಿನ್ನವಾದ ಅವಿಭಾಜ್ಯವಾಗಿರಬಹುದು ಮತ್ತು ಆ ಸಂದರ್ಭದಲ್ಲಿ ಮೌಲ್ಯವು ಭಿನ್ನವಾಗಿರುತ್ತದೆ ಉದಾಹರಣೆಗೆ ನಾವು ಇಲ್ಲಿ ಸರಳ ಸಮಸ್ಯೆಯನ್ನು ಪರಿಗಣಿಸುತ್ತೇವೆ ಮತ್ತು ಇದು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಈ ಎರಡು ಅವಿಭಾಜ್ಯಗಳನ್ನು ತೆಗೆದುಕೊಂಡರೆ ಆ ಸಂದರ್ಭದಲ್ಲಿ ನಾವು ಇಲ್ಲಿ ಒಂದನ್ನು ಮಾತ್ರ ಪರಿಚಯಿಸುವ ಮೂಲಕ ಈ ಮೊದಲ ವಿಧಾನವನ್ನು ಬಳಸುತ್ತೇವೆ ಆದ್ದರಿಂದ ನಾವು ಇದನ್ನು ಲೆಕ್ಕಾಚಾರ ಮಾಡುತ್ತೇವೆ ಇದು ಈಗ ಇವುಗಳಲ್ಲಿ ರದ್ದುಗೊಳ್ಳುತ್ತದೆ ಮತ್ತು ಈ ಮಿತಿ ಮೂಲತಃ 0 ಆಗಿರುತ್ತದೆ ಆದರೆ ನಿಂದ ಮೊದಲ ಅವಿಭಾಜ್ಯವನ್ನು ಪ್ರತ್ಯೇಕವಾಗಿ ಮೌಲ್ಯಮಾಪನ ಮಾಡಿದರೆ ಏನಾಗುತ್ತದೆ ಆ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಅವಿಭಾಜ್ಯಗಳು ಇಲ್ಲ ಏಕೆಂದರೆ ನಾವು ಇದನ್ನು ಇಲ್ಲಿ ನಿಖರವಾಗಿ ϵ 1 ನೊಂದಿಗೆ ಪಡೆಯುತ್ತೇವೆ ಮತ್ತು ϵ 1 0 ಗೆ ಹೋದಾಗ ಇದು ಮಿತಿಯಿಲ್ಲ ಇದು ಗೆ ಹೋಗುತ್ತದೆ ಅಂತೆಯೇ ಇದು ಒಮ್ಮುಖದ ಅವಿಭಾಜ್ಯದಲ್ಲಿಯೂ ಇಲ್ಲ ಇದು ಕೂಡ ಭಿನ್ನವಾಗಿರುತ್ತದೆ ಅದಕ್ಕಾಗಿಯೇ ನಾವು ಇದನ್ನು ಇಲ್ಲಿ ಮೌಲ್ಯಮಾಪನ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಈ ಸ್ಥಳದಲ್ಲಿ ಕಾಣಿಸಿಕೊಳ್ಳುವ ಎರಡೂ ಅವಿಭಾಜ್ಯಗಳು ಅವು ಭಿನ್ನವಾಗುತ್ತವೆ ಮತ್ತು ಅವು ಅಸ್ತಿತ್ವದಲ್ಲಿಲ್ಲ ಆದರೆ ಎರಡೂ ಸ್ಥಳಗಳಲ್ಲಿ ತೆಗೆದುಕೊಳ್ಳುವ ಮೂಲಕ ನಾವು ಇಲ್ಲಿ ಈ ತಪ್ಪನ್ನು ಮಾಡಿದರೆ ಮೌಲ್ಯವು 0 ಆಗಿರುತ್ತದೆ ನಾವು ಈ ಎರಡು ಪ್ರಮುಖ ಹೋಲಿಕೆ ಪರೀಕ್ಷೆಯನ್ನು ಹೊಂದಿದ್ದೇವೆ ಅಲ್ಲಿ ನಾವು ಈ ಅನ್ನು ತೆಗೆದುಕೊಳ್ಳುತ್ತೇವೆ ತದನಂತರ ಈ g ದೊಡ್ಡದನ್ನು ಸ್ವಾಭಾವಿಕವಾಗಿ ಒಮ್ಮುಖಗೊಳಿಸಿದರೆ ಇದು ಚಿಕ್ಕದಾಗಿದೆ ಮತ್ತು ಒಮ್ಮುಖವಾಗುತ್ತದೆ ಈ ಚಿಕ್ಕದೊಂದು ಭಿನ್ನವಾಗಿದ್ದರೆ ಇದು ದೊಡ್ಡದೂ ಸಹ ಭಿನ್ನವಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು ಆದ್ದರಿಂದ ನಾವು ಈ ಹೋಲಿಕೆ ಪರೀಕ್ಷೆಯನ್ನು ಹೊಂದಿದ್ದೇವೆ ಒಮ್ಮುಖವಾಗಿದ್ದರೆಸಂಯೋಗಿಸುತ್ತದೆ ಭಿನ್ನವಾಗಿದ್ದರೆ ಈ ಹೋಲಿಕೆ ಪರೀಕ್ಷೆ 2 ಇದು ಬಹಳ ಮುಖ್ಯ ಮತ್ತು ತುಂಬಾ ಉಪಯುಕ್ತವಾಗಿದೆ ಅಲ್ಲಿ ನಾವು ಇನ್ನೊಂದು g ಕಾರ್ಯವನ್ನು ತೆಗೆದುಕೊಂಡು ಈ ಮಿತಿಯನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಅವು ಈ ಸಂಖ್ಯೆಯ k ಅನ್ನು ಆಧರಿಸಿ ನಾವು ಒಮ್ಮುಖವನ್ನು ತೀರ್ಮಾನಿಸಬಹುದು ಮತ್ತು k k ≠ 0 ಆಗಿದ್ದರೆ ಎರಡೂ ಅವಿಭಾಜ್ಯಗಳು ಮತ್ತು ಒಂದೇ ರೀತಿ ವರ್ತಿಸುತ್ತವೆ ಮತ್ತು k 0 ಆಗಿದ್ದರೆ ಒಮ್ಮುಖವಾಗಿದ್ದರೆ ಸಂಧಿಸುತ್ತದೆ ಮತ್ತು k ಆಗಿದ್ದರೆ ಭಿನ್ನವಾಗಿದ್ದರೆ ⟹ ಭಿನ್ನವಾಗಿರುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಇದು ಹೋಲಿಕೆ ಪರೀಕ್ಷೆ 2 ಆಗಿತ್ತು ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು